ಇಂಜಿನಿಯರಿಂಗ್ ಗಣಿತ 1ಕ್ಕೆ ಸ್ವಾಗತ ಮತ್ತು ಇಂದು ನಾವು ಎರಡು ಅಸ್ಥಿರಗಳ ಕಾರ್ಯಗಳ ನಿರಂತರತೆಯ ಬಗ್ಗೆ ಮಾತನಾಡುತ್ತೇವೆ ಆದ್ದರಿಂದ ಮಿತಿಯ ವ್ಯಾಖ್ಯಾನವನ್ನು ನಾವು ಈಗಾಗಲೇ ನೋಡಿದ್ದೇವೆ ನಿಜಕ್ಕೂ ಮಿತಿಯ ಡೆಲ್ಟಾ ಎಪ್ಸಿಲಾನ್ ವ್ಯಾಖ್ಯಾನ ಮತ್ತು ಇದು ಆ ವ್ಯಾಖ್ಯಾನಗಳಿಂದ ಪ್ರೇರೇಪಿಸಲ್ಪಟ್ಟಿದೆ ಆದ್ದರಿಂದಒಂದು ಫಂಕ್ಷನ್ ಕಾರ್ಯವು ಒಂದು ಪಾಯಿಂಟ್ ದಲ್ಲಿ ನಿರಂತರ ಎಂದು ಹೇಳಲಾಗುತ್ತದೆ ಎರಡನೆಯದಾಗಿ ಈ ಅನ್ನು ಗೆ ವ್ಯಾಖ್ಯಾನಿಸಿದರೆ ಈ ಮಿತಿ ಗೆ ಹೋಗುತ್ತದೆ ಮತ್ತು ಅಸ್ತಿತ್ವದಲ್ಲಿರುತ್ತದೆ ಮತ್ತು ಮೂರನೆಯದಾಗಿ ಈ ಮಿತಿಯು ಆ ಪಾಯಿಂಟ್ ದಲ್ಲಿನ ಕಾರ್ಯ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಈ ಎಲ್ಲಾ ಮೂರು ಷರತ್ತುಗಳನ್ನು ಪೂರೈಸಿದರೆ ಆದ್ದರಿಂದ ಕಾರ್ಯವನ್ನು ವ್ಯಾಖ್ಯಾನಿಸಲಾಗಿದೆ ಈ ಮಿತಿ ಅಸ್ತಿತ್ವದಲ್ಲಿದೆ ಮತ್ತು ಮಿತಿ 0 ನಲ್ಲಿನ ಕಾರ್ಯ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ನಂತರ ನಾವು ಫಂಕ್ಷನ್ ಕಾರ್ಯವು ಪಾಯಿಂಟ್ ದಲ್ಲಿ ನಿರಂತರವಾಗಿರುತ್ತದೆ ಎಂದು ಕರೆಯುತ್ತೇವೆ ಮತ್ತು ಒಂದು ಫಂಕ್ಷನ್ ಡೊಮೇನ್ D ಯ ಪ್ರತಿಯೊಂದು ಪಾಯಿಂಟ್ ದಲ್ಲಿ ನಿರಂತರವಾಗಿದ್ದರೆ ನಂತರ ನಾವು ಆ ಕಾರ್ಯವು D ಡೊಮೇನ್ನಲ್ಲಿ ನಿರಂತರವಾಗಿದೆ ಎಂದು ಹೇಳುತ್ತೇವೆ ಆದ್ದರಿಂದ ಅಂತಿಮವಾಗಿ ಇಲ್ಲಿ ನಿರಂತರತೆ ಮೂಲತಃ ಮಿತಿಯನ್ನು ಎಂದು ಕಂಡುಕೊಳ್ಳುತ್ತಿದೆ ತದ ನಂತರ ಈ ಮಿತಿ ನಲ್ಲಿನ ಕಾರ್ಯ ಮೌಲ್ಯಕ್ಕೆ ಸಮನಾಗಿರಬೇಕು ಎಂದು ಗಮನಿಸಿ ಆದ್ದರಿಂದ ನಾವು ಡೆಲ್ಟಾ ಎಪ್ಸಿಲಾನ್ ವ್ಯಾಖ್ಯಾನವನ್ನು ಮಿತಿಗೆ ವ್ಯಾಖ್ಯಾನಿಸಬಹುದು ಆದ್ದರಿಂದಒಂದು ಕಾರ್ಯ ಯು ಒಂದು ಪಾಯಿಂಟ್ ದಲ್ಲಿನಿರಂತರ ಎಂದು ಹೇಳಲಾಗುತ್ತದೆ ನಿರ್ದಿಷ್ಟ ಎಪ್ಸಿಲಾನ್ಗೆ ನಿಜವಾದ ಸಂಖ್ಯೆಯ ಧನಾತ್ಮಕ ಡೆಲ್ಟಾ ಅಸ್ತಿತ್ವದಲ್ಲಿದ್ದರೆ ಅಂದರೆ ಮತ್ತು ಡೆಲ್ಟಾ ಬಿಂದುವಿನ ನೆರೆಹೊರೆಯಿಂದ ನಾವು ತೆಗೆದುಕೊಂಡರೆ ಮತ್ತು ನ ಈ ಮೌಲ್ಯವು ಎಪ್ಸಿಲಾನ್ ಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಇದು ಅಂತಿಮವಾಗಿ ಮಿತಿಯ ವ್ಯಾಖ್ಯಾನವಾಗಿದೆ ಈ ಕಾರ್ಯವು ಒಂದು ಮಿತಿ 1 ನ್ನು ಹೊಂದಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಈ ಬದಲಿಗೆ 1 ನ್ನು ಬಳಸಲಾಗುತ್ತದೆ ನಾವು ಅಲ್ಲಿ ಮತ್ತು ಈಗ ಅದರ ನಿರ್ವಹಣೆನಲ್ಲಿ ಸೂಚಿಸತಕ್ಕದ್ದು ಮತ್ತು ನಾವು ಯ ಮಿತಿಯು f ಗೆ ಸಮಾನವಾಗಿ ಇರುತ್ತದೆಯೇ ಅಥವಾ ಇಲ್ಲವೇ ಎಂಬುದನ್ನು ನೋಡುತ್ತಿದ್ದೀರಿ ಆದ್ದರಿಂದ ಈ ಎಪ್ಸಿಲಾನ್ ಡೆಲ್ಟಾ ವ್ಯಾಖ್ಯಾನವು ಹಿಂದಿನಂತೆಯೇ ನಿಖರವಾಗಿ ಮಿತಿಯ ವ್ಯಾಖ್ಯಾನದಂತೆಯೇ ಇರುತ್ತದೆ ವಾಸ್ತವವಾಗಿ ಈಗ ಈ ಬಿಂದುವನ್ನು ತಪ್ಪಿಸಲು ಇದು 0 ಕ್ಕಿಂತ ದೊಡ್ಡದಾಗಿರಬೇಕು ಎಂದು ಇಲ್ಲಿ ನಾವು ಬಳಸಲಿಲ್ಲ ಏಕೆಂದರೆ ಈಗ ಕಾರ್ಯವನ್ನು ಹಂತದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮುಂಚಿತವಾಗಿ ಮಿತಿ ಕಾರ್ಯದ ಸಂದರ್ಭದಲ್ಲಿ ಆ ಬಿಂದು ವಲ್ಲಿ ವ್ಯಾಖ್ಯಾನಿಸದೇ ಇರಬಹುದು ಬಹುಶಃ ಇನ್ನೂ ನಾವು ಮಿತಿಯ ಬಗ್ಗೆ ಮಾತನಾಡಬಹುದು ಆದರೆ ಈಗ ಈ ಸಂದರ್ಭದಲ್ಲಿ ನಿರಂತರತೆಗಾಗಿ ಕಾರ್ಯವನ್ನು ನಲ್ಲಿ ವ್ಯಾಖ್ಯಾನಿಸಬೇಕಾಗಿದೆ ಮತ್ತು ಆದ್ದರಿಂದ ಈ ಹಂತದಲ್ಲಿ ಈ ಅಸಮಾನತೆಯು ಹೆಚ್ಚು ಅಗತ್ಯವಿಲ್ಲ ಆದ್ದರಿಂದ ತೆಗೆಯಬಹುದಾದ ಸ್ಥಗಿತಗೊಳಿಸುವಿಕೆಗೆ ನಾವು ಬಳಸಿದ ಇನ್ನೊಂದು ಪದವಿದೆ ಆದ್ದರಿಂದ ನಾವು ಮೊದಲು ಚರ್ಚಿಸಿದ ಎಲ್ಲಾ ಷರತ್ತುಗಳು ಉದಾಹರಣೆಗೆ ಫಂಕ್ಷನ್ ಅನ್ನು ಕ್ರಿಯೆ ದಲ್ಲಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಮಿತಿ ಅಸ್ತಿತ್ವದಲ್ಲಿದೆ ಮತ್ತು ಮೂರನೆಯದು ಈ ಮಿತಿಯು ನಲ್ಲಿನ ಕಾರ್ಯ ಮೌಲ್ಯಕ್ಕೆ ಸಮನಾಗಿಲ್ಲದಿದ್ದಾಗ ಕಾರ್ಯವು ತೆಗೆಯಬಹುದಾದ ಸ್ಥಗಿತತೆಯನ್ನು ಹೊಂದಿದೆ ಎಂದು ನಾವು ಕರೆಯುತ್ತೇವೆ ಇದು ಸಮಾನವಾಗಿದ್ದರೆ ನಂತರ ಇದು ನಾವು ಈಗ ಈಗಷ್ಟೇ ಚರ್ಚಿಸಿದ ನಿರಂತರತೆಯ ವ್ಯಾಖ್ಯಾನವಾಗಿದೆ ಈಗ ನಾವು ಕೆಲವು ಉದಾಹರಣೆಗಳಿಗೆ ಹೋಗೋಣ ಆದ್ದರಿಂದ ಈ ಫಂಕ್ಷನ್ನು ಪಂಕ್ಷನ್ ನ ನಿರಂತರತೆಯನ್ನು ಚರ್ಚಿಸೋಣ ಮತ್ತು ಈ ಕಾರ್ಯದ ನಿರಂತರತೆಯನ್ನು ನಾವು ಮೂಲದಲ್ಲಿ ಚರ್ಚಿಸುತ್ತೇವೆ ಆದ್ದರಿಂದ ನಾವು ಮೂಲತಃ ಈ ಕ್ರಿಯೆಯ ಈ ಮಿತಿಯು 0 ಗೆ ಸಮನಾಗಿರುತ್ತದೆಯೇ ಎಂದು ಪರಿಶೀಲಿಸಬೇಕಾಗಿದೆ ಈ ಮಿತಿ 0 ಗೆ ಸಮನಾಗಿದ್ದರೆ ಕಾರ್ಯವು ನಿರಂತರವಾಗಿರುತ್ತದೆ ಇಲ್ಲದಿದ್ದರೆ ಈ ಮಿತಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ಅಥವಾ ಇದು 0 ಕ್ಕೆ ಸಮನಾಗಿರದಿದ್ದರೆ ನಾವು ಕಾರ್ಯವು ನಿರಂತರವಲ್ಲ ಎಂದು ಕರೆಯುತ್ತೇವೆ ಆದ್ದರಿಂದ ಕೊನೆಯ ಉಪನ್ಯಾಸದಲ್ಲಿ ಚರ್ಚಿಸಿದಂತೆ ಈ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವುದು ಮಿತಿಯನ್ನು ಕಂಡುಹಿಡಿಯಲು ಬಹಳ ಸಹಾಯಕವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಹ ನಾವು ಆ ನಿಯಮಗಳನ್ನು ಅನುಸರಿಸುತ್ತೇವೆ ಆದ್ದರಿಂದ ನಾವು ಈಗ ಕಾರ್ಟೇಶಿಯನ್ನಿಂದ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಗುತ್ತೇವೆ ಏಕೆಂದರೆ ಡಿನಾಮಿನೇಟರ್ದಲ್ಲಿ ಪದವನ್ನು ನಾವು ನೋಡಿದಾಗಲೆಲ್ಲಾ ಈ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಗುವುದು ತುಂಬಾ ಉಪಯುಕ್ತವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ನಿರ್ದೇಶಾಂಕಗಳನ್ನು ನಿಂದ ಎಂಬುದನ್ನು ನಾವು ಮೂಲತಃ ಇಲ್ಲಿ ಮತ್ತು ಎಂದು ಬದಲಿಸುತ್ತೇವೆ ಆದ್ದರಿಂದ ಹಾಗೆ ಮಾಡುವ ಮೂಲಕ ನಾವು ಇಲ್ಲಿ ಹೊಂದಿದ್ದೇವೆ ಈಗ ಈ ಚದರ ಸ್ಕ್ವೇರ್ ಇದರೊಂದಿಗೆ ರದ್ದುಗೊಳ್ಳುತ್ತದೆ ಆದ್ದರಿಂದ ಇಲ್ಲಿ ಸಹ ನಾವು 2 ಅನ್ನು ಪಡೆಯುತ್ತೇವೆ ಮತ್ತು ಈಗ ನಾವು ಸಾಮಾನ್ಯವಾಗಿ 2 ಅಥವಾ ಬದಲಿಗೆ ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ cos 4 ಥೀಟಾ ಪ್ಲಸ್ sin 4 ಥೀಟಾ ಬಾರಿ ಆದ್ದರಿಂದ ನಾವು ಯಾವುದು ಎಂದು ನೋಡೋಣ ಮತ್ತು ಆದ್ದರಿಂದ ಇದು ಮಿತಿ ಮತ್ತು ನಂತರ ಇಲ್ಲಿ ಮತ್ತು ನಂತರ ಈ ಫಂಕ್ಷನ್ ಬೌಂಡೆಡ್ ಆಗಿರುವುದರಿಂದ ಮಿತಿ ಆದಾಗ ಈ ಮಿತಿಯು 0 ಮತ್ತು ಕಾರ್ಯ ಮೌಲ್ಯವು ದಲ್ಲಿ ಸಹ 0 ಆದ್ದರಿಂದ ಕಾರ್ಯ ನಿರಂತರ ಆಗಿದೆ ಕಾರ್ಯ ನಿರಂತರವಾಗಿದೆ ಈಗ ಮುಂದಿನ ಉದಾಹರಣೆಗೆ ಮತ್ತಷ್ಟು ಮುಂದುವರೆದು ನಾವು ಈಗ ಕ್ರಿಯೆಯ ನಿರಂತರತೆಯನ್ನು ಚರ್ಚಿಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮಾರ್ಗವನ್ನುಆಯ್ಕೆ ಮಾಡೋಣ ಏಕೆಂದರೆ ಇಲ್ಲಿ ಈ ಆಯ್ಕೆ ಮಾರ್ಗವು ಮತ್ತೆ ನಿರ್ಣಾಯಕವಾಗಿದೆ ಏಕೆಂದರೆ ಇಲ್ಲಿ ಆದೇಶ 2 ಆಗಿದೆ ಇಲ್ಲಿ ಸಹ 2 ಮತ್ತು ಇದು 2 ಮತ್ತು ಅಲ್ಲಿ ಸಹ 2 ಆದ್ದರಿಂದ ಆಯ್ಕೆ ಮಾಡಿದಾಗ x ರದ್ದು ಆಗುತ್ತದೆ ಮತ್ತು ಈ ಮಿತಿ m ಅನ್ನು ಅವಲಂಬಿಸಿರುತ್ತದೆ ಹೆಚ್ಚಿನ ಸಂದರ್ಭಗಳಲ್ಲಿ ಇದು ಕೆಲಸ ಮಾಡುತ್ತದೆ ಆದ್ದರಿಂದ ನಾವು ಇಲ್ಲಿ ಈ ಪರ್ಯಾಯ ಮಾಡಿದಾಗ ನಾವು ಈ ಮಿತಿಯನ್ನು ಹೋಗುತ್ತದೆ ಎಂದು ಪಡೆಯುತ್ತೇವೆ ಮತ್ತು ಮತ್ತು ಮಾಹಿತಿ ಬದಲಿಯಾಗಿ ಭಾಗಿಸು ಚದರ ಪ್ಲಸ್ ಚದರ x ಚದರ ಆದ್ದರಿಂದ ಅಲ್ಲಿಂದ ನಾವು ಸಾಮಾನ್ಯವಾಗಿರುವ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಈ ಅನ್ನು ತೆಗೆದುಹಾಕಲಾಗುತ್ತದೆ ಮತ್ತು ನಾವು ಈ ಅನ್ನು ಹೊಂದುತ್ತೇವೆ ನಿಂದ ಮುಕ್ತವಾಗಿದೆ ಆದ್ದರಿಂದ ಈ ಮಿತಿಯು ಅನ್ನು ಹೊರತುಪಡಿಸಿ ಏನೂ ಆಗುವುದಿಲ್ಲ ಆದ್ದರಿಂದ ಈ ಮಿತಿಯು ಮಾರ್ಗವನ್ನು ಅವಲಂಬಿಸಿರುತ್ತದೆ ಏಕೆಂದರೆ ನ ವಿಭಿನ್ನ ಮೌಲ್ಯವನ್ನು ಆರಿಸುವುದರಿಂದ ನಾವು ಈ ಮಿತಿಯ ವಿಭಿನ್ನ ಮೌಲ್ಯವನ್ನು ಪಡೆಯುತ್ತೇವೆ ಮತ್ತು ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ನಂತರ ಈ ಕಾರ್ಯವು ನಿರಂತರವಾಗಿಲ್ಲ ಎಂದು ನಾವು ಕರೆಯುತ್ತೇವೆ ಮುಂದಿನ ಉದಾಹರಣೆಯೆಂದರೆ ಈ ಕ್ರಿಯೆಯ ನಿರಂತರತೆಯನ್ನು ನಾವು ಚರ್ಚಿಸುತ್ತೇವೆ ಮತ್ತು ಈ ಕಾರ್ಯದ ನಿರಂತರತೆಯನ್ನು ನಾವು ಮತ್ತೆ ದಲ್ಲಿ ಚರ್ಚಿಸುತ್ತೇವೆ ಏಕೆಂದರೆ ಯಾವಾಗ ಫಂಕ್ಷನ್ ನ್ನು ಕಾರ್ಯವನ್ನು ಇದು ನಿರಂತರವಾಗಿದೆ ಎಂದು ಸುಲಭವಾಗಿ ತೋರಿಸಬಹುದು ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತೆ ಚದರ ಚದರ ಪದ ಇರುವುದರಿಂದ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವುದು ಸಹಾಯಕವಾಗಿರುತ್ತದೆ ಮತ್ತು ನಾವು ಹಾಗೆ ಮಾಡುತ್ತೇವೆ ಆದ್ದರಿಂದ ಮಿತಿ ಆದಾಗ ಈ sin ಫಂಕ್ಷನ್ ನ ಕಾರ್ಯದ ನಿರ್ದಿಷ್ಟ ಮಿತಿಯು ಎಂದು ಬದಲಾಯಿಸಲಾಗುತ್ತದೆ ಆದ್ದರಿಂದ ಇಲ್ಲಿ sin ಈ ರೂಪಾಂತರದಿಂದ ಆಗಿರುತ್ತದೆ ಇದು ಮತ್ತು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಬದಲಿಕೆಯಿಂದ ನಾವು ಇಲ್ಲಿ ಈ ನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ಕೂಡ ತದನಂತರ ಈ ಇರುತ್ತದೆ ಆದ್ದರಿಂದ ನಮಗೆ ಈಗ ಕೇವಲ ಒಂದು ವೇರಿಯಬಲ್ ನ ಮಿತಿ ಇದೆ ಆದ್ದರಿಂದ ಉದಾಹರಣೆಗೆ ಇಲ್ಲಿ ಎಲ್ ಹಾಪಿಟಲ್ ನಿಯಮವನ್ನು ಬಳಸಿ ನಾವು ನ ವ್ಯುತ್ಪನ್ನವನ್ನು ಪಡೆಯಬಹುದು ಆದ್ದರಿಂದ ಅದು ಮತ್ತು ಮಿತಿ ಆದಾಗ ಈ ವ್ಯುತ್ಪನ್ನವು 1ಆಗುತ್ತದೆ ಮತ್ತು ಆದ್ದರಿಂದ ಇದು 1 ಆಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಮಿತಿ 1 ಮತ್ತು ಬಿಂದುವಿನಲ್ಲಿ ವ್ಯಾಖ್ಯಾನಿಸಲಾದ ಕಾರ್ಯ ಮೌಲ್ಯವನ್ನು ಎಂದು ನೀಡಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿ ಅಸ್ತಿತ್ವದಲ್ಲಿದೆ ಆದರೆ ಕಾರ್ಯವು ದಲ್ಲಿ ನಿರಂತರವಾಗಿರುವುದಿಲ್ಲ ಏಕೆಂದರೆ ಈ ಸೀಮಿತಗೊಳಿಸುವ ಮೌಲ್ಯವು ದಲ್ಲಿ ಸೂಚಿಸಲಾದ ಕಾರ್ಯ ಮೌಲ್ಯಕ್ಕೆ ಸಮನಾಗಿರುವುದಿಲ್ಲ ಆದ್ದರಿಂದ ಇದು ಸೀಮಿತಗೊಳಿಸುವ ಮೌಲ್ಯವನ್ನು ತೆಗೆದುಹಾಕಬಹುದಾದ ಸ್ಥಗಿತದ ಸಂದರ್ಭ ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿದೆ ಕಾರ್ಯವನ್ನು ವ್ಯಾಖ್ಯಾನಿಸಲಾಗಿದೆ ಆದರೆ ಈ ಸೀಮಿತಗೊಳಿಸುವ ಮೌಲ್ಯವು ಆ ಬಿಂದುವಿನಲ್ಲಿ ಕಾರ್ಯ ಮೌಲ್ಯಕ್ಕೆ ಸಮನಾಗಿರುವುದಿಲ್ಲ ಆದ್ದರಿಂದ ಇದು ತೆಗೆಯಬಹುದಾದ ಸ್ಥಗಿತದ ಉದಾಹರಣೆ ಇನ್ನೊಂದು ಉದಾಹರಣೆಯಾಗಿ ನಾವು ಈ ಕಾರ್ಯದ ನಿರಂತರತೆಯನ್ನು ಮತ್ತೆ ಮೂಲದಲ್ಲಿ ಚರ್ಚಿಸುತ್ತೇವೆ ಆದ್ದರಿಂದ ನಾವು ಅನ್ನು ಹೊಂದಿದ್ದೇವೆ ಈಗ ಈ ಸಂದರ್ಭದಲ್ಲಿ ನಾವು ವಿಶೇಷ ಮಾರ್ಗ ಅನ್ನು ಆರಿಸಿಕೊಳ್ಳುತ್ತೇವೆ ಏಕೆಂದರೆ ಸಹಾಯಕವಾಗುವುದಿಲ್ಲ ನಾವು ಇಲ್ಲಿ ಬೇರೆ ಘಾತವನ್ನು ಹೊಂದಿದ್ದೇವೆ ಆದ್ದರಿಂದ ಈಗಈಆರಿಸಿಕೊಳ್ಳಿ ಈ ಕಾರಣದಿಂದಾಗಿ ಪವರ್ 4 ಇಲ್ಲಿದೆ ಆದ್ದರಿಂದ ಆಗಿದ್ದರೆ ಮತ್ತು ನಂತರ ನಾವು ಈ ಅನ್ನು ಹೊಂದಬಹುದು ಆದ್ದರಿಂದ ನಾವು ಇದನ್ನು ತೆಗೆದುಕೊಂಡರೆ ನಾವು ಈ ಅಲ್ಲಿ ಬದಲಿಸುತ್ತೇವೆ ನಂತರ ಆ ಸಂದರ್ಭದಲ್ಲಿ ಈ ಮಿತಿ ಏಕೆಂದರೆ ಈ ಮಾರ್ಗವು ಮೂಲಕ್ಕೆ ಮಾತ್ರ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈಗ ನಾವುಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ನಾವು ಇಲ್ಲಿ ಮತ್ತು ನಂತರ ಹೋಲ್ ಸ್ಕ್ವೇರ್ ನ್ನು ಹೊಂದಿದ್ದೇವೆ ಆದ್ದರಿಂದ ತದನಂತರ ಇಲ್ಲಿ ನಿಂದ ಭಾಗಿಸಿ ಮತ್ತೆ ಸಂಪೂರ್ಣ ಸ್ಕ್ವೇರ್ ಮಾಡಿ ಆದ್ದರಿಂದ ಇದು ಮತ್ತು ಈ ಘಾತ 3 ಕ್ಕೆ ನೀಡುತ್ತದೆ ಆದ್ದರಿಂದ ಈ ಆದ್ದರಿಂದ ಇಲ್ಲಿಂದ ಮತ್ತು ನಂತರ ಪವರ್ 3 ಆದ್ದರಿಂದ ರದ್ದಾಗುತ್ತದೆ ಮತ್ತು ನಂತರ ನಾವು ಈ ಅನ್ನು ನಿಂದ ಭಾಗಿಸಿ ಮಿತಿಯನ್ನು ಪಡೆಯುತ್ತೇವೆ ಅದನ್ನು ಇಲ್ಲಿ ನೀಡಲಾಗಿದೆ ಆದ್ದರಿಂದ ಇದು ಭಾಗಿಸು ಆದ್ದರಿಂದ ನಾವು ಈ ಮಾರ್ಗವನ್ನು ಆರಿಸಿದರೆ ಮಿತಿ ಮತ್ತೆ ಮಾರ್ಗವನ್ನು ಅವಲಂಬಿಸಿರುತ್ತದೆ ಎಂದು ನಾವು ಮತ್ತೊಮ್ಮೆ ನೋಡುತ್ತೇವೆ ನ ವಿಭಿನ್ನ ಮೌಲ್ಯಗಳಿಗಾಗಿ ನೀವು ಈ ಮಿತಿಯ ವಿಭಿನ್ನ ಮೌಲ್ಯವನ್ನು ಪಡೆಯುತ್ತೀರಿ ಮತ್ತು ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಆದ್ದರಿಂದ ಈ ಕಾರ್ಯವು ನಿರಂತರವಾಗಿರುವುದಿಲ್ಲ ಈಗ ಮುಂದುವರಿದು ಮುಂದಿನ ಸಮಸ್ಯೆಯನ್ನು ನೋಡೋಣ ಇಲ್ಲಿ ನಾವು ಆದ್ದರಿಂದ ಈ ಕಾರ್ಯವನ್ನು ನೋಡಿದಾಗ ನಾವು ಮಿತಿ ಇರುವಲ್ಲಿ ಸೀಮಿತಗೊಳಿಸುವ ಮೌಲ್ಯವನ್ನು ಹೊಂದುವಂತೆ ಯಾವ ಪರ್ಯಾಯವನ್ನು ಮಾಡಬೇಕು ಎಂದು ನೋಡುವುದು ಕಷ್ಟ ಆದ್ದರಿಂದ ಮತ್ತೆ ನಾವು ಈ ಮತ್ತು ಈ ಸಂದರ್ಭದಲ್ಲಿ ಏನಾಗುತ್ತಿದೆ ಎಂದು ನೋಡೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಮಿತಿ ವನ್ನು ಹೊಂದಿದ್ದರೆ ನಂತರ ಇದು ಮತ್ತು ನಾವು ಈಬದಲಿಸಿದರೆ ನಾವು lim ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಇಲ್ಲಿ ನಾವು ಮತ್ತು ನಂತರ ಈ ಆದ್ದರಿಂದ ಎಂಬುದು ಆದ್ದರಿಂದ ಆದ್ದರಿಂದ ಈಗ ಆಗಿರುವಾಗ ನಾವು ಅಂಶದಲ್ಲಿ 0 ಯನ್ನು ಪಡೆಯುತ್ತಿದ್ದೇವೆ ಮತ್ತು ದಲ್ಲಿಕೂಡ ಆದ್ದರಿಂದ 0 ಭಾಗಿಸು 0 ಕೇಸ್ ಇದು ಒಂದು ವೇರಿಯಬಲ್ ಮಿತಿಯಾಗಿದೆ ಆದ್ದರಿಂದ ನಾವು ಮೂಲತಃ L ಹಾಸ್ಪಿಟಲ್ ಅನ್ನು ಬಳಸಬಹುದು ಆದ್ದರಿಂದ ಆ ಸಂದರ್ಭದಲ್ಲಿ ನಾವು ಈ ಮಿತಿಯನ್ನು ನ ಮಿತಿಗೆ ಸಮನಾಗಿ ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ ನಾವು ತದನಂತರ ಇದು ಆದ್ದರಿಂದ ಈ ಮತ್ತು ನಂತರ ಆದಾಗ ಇಲ್ಲಿಂದ ರದ್ದಾಗುತ್ತದೆ ಆದ್ದರಿಂದ ಇಲ್ಲಿ ಇದು 1 ಇದು 1 ಮತ್ತು ಈ ಸಂದರ್ಭದಲ್ಲಿ ಅದು ಚದರ ಆಗಿದೆ ಆದ್ದರಿಂದ ನಾವು ಭಾಗಿಸು 1 ಹೊಂದಿದ್ದೇವೆ ಮತ್ತು ಇದು ಆದ್ದರಿಂದ ಇದು 1 ಇದು ಆದ್ದರಿಂದ ಮತ್ತೆ ಈ ಮಿತಿ ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಇದು ಅದನ್ನು ನಾವು ಈಗಷ್ಟೇ ಅಲ್ಲಿ ಮೌಲ್ಯಮಾಪನ ಮಾಡಿದ್ದೇವೆ ಆದ್ದರಿಂದ ಮಿತಿ ಮಾರ್ಗವನ್ನು ಅವಲಂಬಿಸಿರುತ್ತದೆ ಮತ್ತು ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ಈ ಸಂದರ್ಭದಲ್ಲಿ ಕಾರ್ಯವು ಮತ್ತೆ ನಿರಂತರವಾಗಿರುವುದಿಲ್ಲ ಆದ್ದರಿಂದ ನಿರಂತರತೆ ಅಥವಾ ಮೂಲತಃ ಮಿತಿಯನ್ನು ಕಂಡುಹಿಡಿಯಲು ಬಹಳ ಉಪಯುಕ್ತವಾದ ಕೆಲವು ಟೀಕೆಗಳು ಆದ್ದರಿಂದ ನಾವು ನೋಡಿದಂತೆ ಮತ್ತು y ದಿಂದ ಬದಲಿಸಿ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸಬಹುದು ಮತ್ತು ಫಲಿತಾಂಶದ ಅಭಿವ್ಯಕ್ತಿಯ ಮಿತಿಯನ್ನು ಎಂದು ಪರಿಶೀಲಿಸುವುದು ಬಹಳ ಉಪಯುಕ್ತವಾಗಿದೆ ನಾವು ಅನೇಕ ಉದಾಹರಣೆಗಳಲ್ಲಿ ನೋಡಿದಂತೆ ನಾವು ಸರಳ ಉದಾಹರಣೆಯನ್ನು ಮತ್ತೆ ಹಾಗೆ ತೆಗೆದುಕೊಂಡರೆ ಆದ್ದರಿಂದ ನಾವು ಧ್ರುವೀಯ ನಿರ್ದೇಶಾಂಕವನ್ನು ಬದಲಾಯಿಸಬಹುದು ಆದ್ದರಿಂದ ನಮ್ಮ ಮಿತಿ ಮತ್ತು ಇಲ್ಲಿ ನಾವು ತದನಂತರ ಈ ಅನ್ನು ಇಲ್ಲಿ ಈ ನೊಂದಿಗೆ ರದ್ದು ಗೊಳಿಸಲಾಗುತ್ತದೆ ಆದ್ದರಿಂದ ನೀವು ಅನ್ನು ಹೊಂದಿರುತ್ತೀರಿ ಮತ್ತು ನಂತರಮಿತಿ ಗೊಳಿಸುತ್ತೀರಿ ಆದ್ದರಿಂದ ಇದು ಇದು ಬೌಂಡೆಡ್ ಫಂಕ್ಷನ್ ಆಗಿದೆ ಆದ್ದರಿಂದ ಇಲ್ಲಿ ಆಗಿರುವಾಗ ಈ ಮಿತಿ 0 ಆಗಿರುತ್ತದೆ ಆದ್ದರಿಂದ ಮಿತಿ 0 ಆಗಿದೆ ಇನ್ನೊಂದು ಉದಾಹರಣೆಯಲ್ಲಿ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಗುವುದನ್ನು ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಿರ್ಧರಿಸಲು ಸಹ ಉಪಯುಕ್ತವಾಗಿದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು ಮಿತಿ ಅಸ್ತಿತ್ವದಲ್ಲಿದ್ದಾಗ ಮತ್ತು ನಾವು ಇದನ್ನು ಮತ್ತೆ ಮತ್ತು ಬದಲಿಸಿದಾಗ ಹೊಂದುವ ಸಂದರ್ಭವಾಗಿದೆ ಆದ್ದರಿಂದ ನಾವು ಇಲ್ಲಿ ಮತ್ತು ಇಲ್ಲಿ ಆದ್ದರಿಂದ ಈ ಅನ್ನು ಈ ನೊಂದಿಗೆ ರದ್ದುಗೊಳಿಸಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಯಾವುದೇ ಉಳಿದಿಲ್ಲ ಆದ್ದರಿಂದ ಇದು ಆದ್ದರಿಂದ ಈ ಮಿತಿ ಮತ್ತು ಅದು ಗೆ ಅವಲಂಬಿಸಿರುತ್ತದೆ ಆದ್ದರಿಂದ ಮಿತಿಯು ಗೆ ಅವಲಂಬಿಸಿದಾಗ ಅಂದರೆ ಮಿತಿ ಅಸ್ತಿತ್ವದಲ್ಲಿಲ್ಲ ಮಿತಿಯು ದಿಂದ ಸ್ವತಂತ್ರವಾಗಿರಬೇಕು ಆದ್ದರಿಂದ ಥೀಟಾದ ವಿಭಿನ್ನ ಮೌಲ್ಯಗಳಿಗಾಗಿ ಇಲ್ಲಿ ನಾವು ವಿಭಿನ್ನ ನೈಜ ಸಂಖ್ಯೆಯನ್ನು ಪಡೆಯುತ್ತಿದ್ದೇವೆ ಆದ್ದರಿಂದ ಈ ಮಿತಿ ಅನನ್ಯ ವಾಗಿಲ್ಲ ಮತ್ತು ಆದ್ದರಿಂದ ಅದು ಅಸ್ತಿತ್ವದಲ್ಲಿಲ್ಲ ಆದ್ದರಿಂದ ಧ್ರುವೀಯ ನಿರ್ದೇಶಾಂಕದ ಈ ಆಯ್ಕೆ ಮಿತಿಯನ್ನು ನಿರ್ಧರಿಸಲು ಮತ್ತು ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಿರ್ಧರಿಸಲು ತುಂಬಾ ಉಪಯುಕ್ತವಾಗಿದೆ ಎಂದು ನಾವು ಇತರ ಉದಾಹರಣೆಗಳಿಂದ ನೋಡಿದ್ದೇವೆ ಈ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವುದು ಯಾವಾಗಲೂ ಸಹಾಯ ಮಾಡುವುದಿಲ್ಲ ಎಂಬ ಮುಂದಿನ ಹೇಳಿಕೆ ಇದು ಯಾವಾಗಲೂ ಸಹಾಯ ಮಾಡುವುದಿಲ್ಲ ಮತ್ತು ರೂಪಾಂತರವು ಸುಳ್ಳು ತೀರ್ಮಾನಕ್ಕೆ ನಮ್ಮನ್ನು ಪ್ರಚೋದಿಸಬಹುದು ಎಂಬುದು ಈಗ ಬಹಳ ಮುಖ್ಯ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಉದಾಹರಣೆಗೆ ಈ ಇದು ಉದಾಹರಣೆಯಾಗಿದೆ ನಂತರ ನಾವು ಬದಲಿಸಿದರೆ ಆದ್ದರಿಂದ ಇಲ್ಲಿ ನಾವು ಒಂದು ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿಂದ ಆದ್ದರಿಂದ ನಾವು ಅನ್ನು ಪಡೆಯುತ್ತೇವೆ ಮತ್ತು ನಂತರ ಇಲ್ಲಿ sin ಥೀಟಾ ಮತ್ತು ಮತ್ತೆ ಇಲ್ಲಿ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಈ ಅನ್ನು ನಾವು ರದ್ದುಗೊಳಿಸಬಹುದು ಆದ್ದರಿಂದನಮಗೆ ಸಿಗುತ್ತದೆ ಮತ್ತು ಡಿನಾಮಿನೇಟರ್ ದಲ್ಲಿ ನಾವು ಮತ್ತು ಈಗ ಯಾರಾದರೂ ನೇರವಾಗಿ ಇಲ್ಲಿ ಮಿತಿಯನ್ನು ಹಾಕಲು ಪ್ರಯತ್ನಿಸಿದರೆ ಮತ್ತು ಅದು ಎಂದು ಯೋಚಿಸಿ ಆದ್ದರಿಂದ ಈ ಪದವು 0 ಆಗುತ್ತದೆ ನಮಗೆ ಏನಾದರೂ ಇದೆ ತದನಂತರ ಇಲ್ಲಿ ಆಗಿದ್ದರೆ ಅದು ಇಲ್ಲಿ ಇದು 0 ಆಗುತ್ತದೆ ಆದರೆ ಅದು ತಪ್ಪು ತೀರ್ಮಾನ ವಾಸ್ತವವಾಗಿ ನಾವು ವನ್ನು ಸರಿಪಡಿಸಿದರೆ ಆದ್ದರಿಂದ ನಾವು ಕೆಲವು ಮೌಲ್ಯವನ್ನು ಸರಿಪಡಿಸಿದರೆ ಆ ಸಂದರ್ಭದಲ್ಲಿ ಈ ಮಿತಿ 0 ಆಗುತ್ತದೆ ಏಕೆಂದರೆ 0 ಸೇರಿದಂತೆ ಏನೇ ಇರಲಿ ಯಾವಾಗಲೂ 0 ಆಗಿದೆ ಆದ್ದರಿಂದ ಇದು 0 ಆಗುತ್ತದೆ ಮತ್ತು ನಂತರ ಎಲ್ಲವೂ ಈ 0 ಆಗುತ್ತದೆ ಆದ್ದರಿಂದ ಮಿತಿಯು ಆ ಸಂದರ್ಭದಲ್ಲಿ ಸಹ 0 ಆಗಿರುತ್ತದೆ ನಾವು ಬೇರೆ ಯಾವುದೇ ಥೀಟಾವನ್ನು ತೆಗೆದುಕೊಂಡರೆ ಕೆಲವು ಸಂಖ್ಯೆಗಳು ಇಲ್ಲಿ ಕುಳಿತುಕೊಳ್ಳುತ್ತವೆ ಮತ್ತು ನಂತರ ಆದ್ದರಿಂದ ಇದು 0 ಎಂದು ನಾವು ತೀರ್ಮಾನಿಸಬಹುದು ಅದರ ಬಗ್ಗೆ ಯಾವುದೇ ಅನುಮಾನವಿಲ್ಲ ಆದರೆ ಇಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ನಾವು ಆದ್ದರಿಂದ ದ ಫಿಕ್ಸ್ ಮೌಲ್ಯಕ್ಕಾಗಿ ಇದು 0 ಆಗಿದೆ ಆದರೆ ಮಿತಿಗೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಚರ್ಚಿಸಿದ್ದೇವೆ ನಾವು ಇದು ಮಿತಿ ಎಂದು ತೀರ್ಮಾನಿಸಲು ವನ್ನು ಫಿಕ್ಸ್ ಮಾಡಬಾರದು ಥೀಟಾವನ್ನು ಫಿಕ್ಸಿಂಗ್ ಸರಿಪಡಿಸುವುದು ಎಂದರೆ ಮಾರ್ಗವನ್ನು ಫಿಕ್ಸಿಂಗ್ ಸರಿಪಡಿಸುವುದುಎಂದರ್ಥ ಆದ್ದರಿಂದ ಕೆಲವು ನಿರ್ದಿಷ್ಟ ಹಾದಿಯಲ್ಲಿ ಈ ಮಿತಿ 0 ಎಲ್ಲಿ ನಾವು ವನ್ನು ಫಿಕ್ಸ್ ಮಾಡುತ್ತೇವೆಯೋ ಅದನ್ನು ಸರಳ ರೇಖೆಯಂತೆ ಫಿಕ್ಸ್ ಪಡಿಸುತ್ತಿದ್ದೇವೆ ನಾವು ಥೀಟಾವನ್ನು ಫಿಕ್ಸ್ ಪಡಿಸುವಾಗ ಸರಳ ರೇಖೆಯ ಸಂದರ್ಭದಲ್ಲಿ ಸರಳ ರೇಖೆಯಂತೆ ನಾವು ಮೂಲತಃ ಕಡೆಗೆ ತಲುಪುತ್ತಿದ್ದೇವೆ ಆದ್ದರಿಂದ ನಾವು ಈ ನಮ್ಮ ಸಮತಲ ಹೊಂದಿದ್ದರೆ ತದನಂತರ ವನ್ನು ಫಿಕ್ಸ್ ಮಾಡುವ ಸರಿಪಡಿಸುವ ಮೂಲಕ ಆದ್ದರಿಂದ ನಾವು ವನ್ನು ಫಿಕ್ಸ್ ಮಾಡಿ ನಂತರ ಇಲ್ಲಿ ಮೂಲಕ್ಕೆ ಸಮೀಪಿಸುತ್ತಿದೆ ಅಂತಹ ಸಂದರ್ಭದಲ್ಲಿ ನಾವು ಮೂಲತಃ ನೇರ ರೇಖೆಯಿಂದ ಮೂಲವನ್ನು ಸಮೀಪಿಸುತ್ತಿದ್ದೇವೆ ಆದ್ದರಿಂದ ಮತ್ತೆ ಈ ವನ್ನು ಫಿಕ್ಸ್ ಮಾಡುವುದರಿಂದ ಮಿತಿ 0 ಎಂದು ತೀರ್ಮಾನಿಸುವುದಿಲ್ಲ ಆದ್ದರಿಂದ ಉದಾಹರಣೆಗೆ ನಾವು ಪಥವನ್ನು ಹೊಂದಿರುವ ಇನ್ನೊಂದು ಮಾರ್ಗವನ್ನು ತೆಗೆದುಕೊಂಡರೆ ಇದು ಮತ್ತೆ 0 ಗೆ ಮೂಲ ಕ್ಕೆ ಹೋಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನೀವು ಈ ನಿರ್ದಿಷ್ಟ ಮಾರ್ಗವನ್ನು ಆರಿಸಿದರೆ ಅಥವಾ ಧ್ರುವೀಯ ನಿರ್ದೇಶಾಂಕ ನಂತರ ಈ ಮಿತಿ ಮತ್ತು ಇಲ್ಲಿ ಈ ತದನಂತರ ಈ ಮತ್ತೆ ನಾವು ಈ ಇಲ್ಲಿ ಅದೇ ವಿಷಯ ಮತ್ತು ಈ ಅನ್ನು ನೊಂದಿಗೆ ಬದಲಾಯಿಸಲಾಗುತ್ತದೆ ಆದ್ದರಿಂದ ಈಗ ನಾವು ಇಲ್ಲಿ ಏನು ಪಡೆಯುತ್ತಿದ್ದೇವೆ ಅದು ಮತ್ತು ಆದ್ದರಿಂದ ನಾವು ಇಲ್ಲಿ ಪಡೆಯುತ್ತಿದ್ದೇವೆ ಮತ್ತು ಇಲ್ಲಿ ನಾವು ಪಡೆಯುತ್ತಿದ್ದೇವೆ ಆದ್ದರಿಂದ ಇದು ರದ್ದಾಗುತ್ತದೆ ಮತ್ತು ನಾವು ಈ ಮಿತಿಯನ್ನು ಅರ್ಧದಷ್ಟು ಪಡೆಯುತ್ತೇವೆ ಅಥವಾ ನೇರವಾಗಿ ಕೇವಲ ಬದಲಿಯಾಗಿಸಿ ಈ ಮಾರ್ಗವನ್ನು ತೆಗೆದುಕೊಳ್ಳುವ ಮೂಲಕ ನೋಡಬಹುದು ಆದ್ದರಿಂದ ನಾವು ಆ ಮಿತಿಯನ್ನು ಅಪೇಕ್ಷಿತ ಮಿತಿಯನ್ನು ಮತ್ತು ನಂತರ ಆದ್ದರಿಂದ ಮತ್ತು ನಂತರ ನಾವು ಮತ್ತೆ ಇಲ್ಲಿ ಅನ್ನು ಆದ್ದರಿಂದ ಮತ್ತೆ ಈ ಮತ್ತು ಆದ್ದರಿಂದ ಮಿತಿಗೊಳಿಸಿ ಮತ್ತು ನಾವು ಈ ಆದ್ದರಿಂದ ರದ್ದಾಗುತ್ತದೆ ಮತ್ತು ನಂತರ ನಾವು ಈ ಮಿತಿಯನ್ನು ಅರ್ಧದಷ್ಟು ಪಡೆಯುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ನಿರ್ದಿಷ್ಟ ಹಾದಿಯಲ್ಲಿ ಈ ಮಿತಿ ಇದೆ ಇದನ್ನು ಹತ್ತಿರದಿಂದ ನೋಡದೆ ನಾವು ಈ ಮಿತಿಯನ್ನು ಇಲ್ಲಿ ಎಂದು ತೆಗೆದುಕೊಳ್ಳುವ ಮೂಲಕ ಈ ತಪ್ಪನ್ನು ಮಾಡಬಹುದಿತ್ತು ಮತ್ತು ನಂತರ ಈ ಮಿತಿ 0 ಆಗಿದೆ ಆದರೆ ಇದು ಪ್ರಕರಣ ಅಲ್ಲ ನಾವು ನೋಡಿದಂತೆ ಇದು ನಿಜಕ್ಕೂ 0 ಆದರೆ ಆ ಸಂದರ್ಭದಲ್ಲಿ ನಾವು ಈ ಇದನ್ನು ಪಿಕ್ಸ್ ಮಾಡಬೇಕು ಸರಿಪಡಿಸಬೇಕು ಮತ್ತು ನಂತರ ಮಿತಿ 0 ಆಗಿದೆ ಮತ್ತು ಈ ಮಾರ್ಗವನ್ನು ತೆಗೆದುಕೊಳ್ಳುವ ಮೂಲಕ ಮಿತಿಯನ್ನು ಅರ್ಧದಷ್ಟು ನಾವು ಇಲ್ಲಿ ನೋಡುತ್ತೇವೆ ಆದ್ದರಿಂದ ಮಿತಿ ಈ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿಲ್ಲ ಮತ್ತು ನಾವು ಆ ಪ್ರೇರಣೆಯಿಂದ ಅನುಸರಿಸುವ ನಿರಂತರತೆಯನ್ನು ಈಗ ಚರ್ಚಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ನಾವು ಈ ಧ್ರುವೀಯ ನಿರ್ದೇಶಾಂಕಕ್ಕೆ ನಿರ್ದೇಶಾಂಕವನ್ನು ಬದಲಾಯಿಸಿದರೆ ಈಗ ಏನಾಗಬಹುದು ಆದ್ದರಿಂದ ಇದು ಆದ್ದರಿಂದ ಬರುತ್ತದೆ ಮತ್ತು ಮತ್ತು ಇಲ್ಲಿಂದ ಬರುತ್ತದೆ ಆದ್ದರಿಂದ ನಾವು ಒಂದು ಅಂಶದಲ್ಲಿಹೊಂದಿದ್ದೇವೆ ಮತ್ತು ನಂತರ ಮತ್ತು ಆದ್ದರಿಂದ ಮತ್ತೆ ಆಗಿದ್ದಾಗ ನಾವು ಆ ತಪ್ಪನ್ನು ಮಾಡಬಾರದು ಮತ್ತು ಏನಾದರೂ ಇಲ್ಲಿರುವ ಆದ್ದರಿಂದ ಅದು 0 ಆಗುತ್ತದೆ ಇಲ್ಲ ಈ ಕಾರ್ಯವು ಇಲ್ಲಿ ಕುಳಿತುಕೊಳ್ಳುವ ಥೀಟಾದ ಒಂದು ಬೌಂಡಡ್ ಕಾರ್ಯವಾಗಿದೆಯೆ ಎಂದು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಮತ್ತು ನಂತರ ನಾವು ಈ ಮಿತಿಯನ್ನು ಹೋಗುತ್ತದೆ ಎಂದು ತೆಗೆದುಕೊಳ್ಳುತ್ತಿದ್ದೇವೆ ನಂತರ ಇದು 0 ಆಗಿರುತ್ತದೆ ಆದರೆ ಈ ಸಂದರ್ಭದಲ್ಲಿ ಇಲ್ಲಿ ಈ ಕಾರ್ಯವು ಉದಾಹರಣೆಗೆ ಇದು ಇದು ಮಿತಿಯಿಲ್ಲದಂತಾಗಬಹುದು ಏಕೆಂದರೆ ಇದು 0 ಕ್ಕೆ ಬಹಳ ಹತ್ತಿರ ಹೋಗಬಹುದು ಮತ್ತು ಇದು ವಾಸ್ತವವಾಗಿ ಮಿತಿಯಿಲ್ಲದ ಕಾರ್ಯವಾಗಿದೆ ಆದ್ದರಿಂದ ಇದು ಬೌಂಡೆಡ್ ಫಂಕ್ಷನ್ ಅಲ್ಲ ಆದ್ದರಿಂದ ಈ ಮಿತಿಯನ್ನು 0 ಎಂದು ನಾವು ಬಳಸಲಾಗುವುದಿಲ್ಲ ಆದ್ದರಿಂದ ನಾವು ಫಿಕ್ಸ್ ಮಾಡಿದರೆ ಸರಿಪಡಿಸಿದರೆ ನಾವು ಫಿಕ್ಸ್ ಮಾಡಿದರೆ ಸರಿಪಡಿಸಿದರೆ ಹಿಂದಿನ ಉದಾಹರಣೆಯಂತೆ ಈ ಮಿತಿ 0 ಆಗಿದೆ ಹೀಗಾಗಿ ಮಿತಿ 0 ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ಈಗ ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೇವೆ ಆದ್ದರಿಂದ ಈ ಕಾರ್ಯದ ನಿರಂತರತೆಯನ್ನು ನಾವು ಗಮನಿಸಿದರೆ ಆದ್ದರಿಂದ ಈ ಹಾದಿಯಲ್ಲಿ ಅಥವಾ ವನ್ನು ಫಿಕ್ಸಿಂಗ್ ಸರಿಪಡಿಸುವುದು ಎರಡೂ ಒಂದೇ ವಿಷಯ ಆದ್ದರಿಂದ ನೀವು ಈ ಮಿತಿಯನ್ನು 0 ಎಂದು ಪಡೆಯುತ್ತೀರಿ ಆದ್ದರಿಂದ ನಾವು ತೆಗೆದುಕೊಳ್ಳುತ್ತೇವೆ ಅಥವಾ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುತ್ತೇವೆ ಮತ್ತು ವನ್ನು ನಾವು ಚರ್ಚಿಸಿದಂತೆ ಫಿಕ್ಸಿಂಗ್ ಸರಿಪಡಿಸುವುದು ಎರಡೂ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಮಿತಿಯು ಈ ಹಾದಿಯಲ್ಲಿ 0 ಆಗಿದೆ ಆದರೆ ನಾವು ಈ ವಿಶೇಷ ಮಾರ್ಗವನ್ನು ನಂತರ ನಾವು ಇಲ್ಲಿ ಅನ್ನು ಪಡೆಯುತ್ತಿದ್ದೇವೆ ಮತ್ತು ಮತ್ತೆ ತದನಂತರ ಮತ್ತು ಈ ಆಗಿರುತ್ತದೆ ಆದ್ದರಿಂದ ಈಗ ಈ ಸಂದರ್ಭದಲ್ಲಿ ಈ ರದ್ದಾಗುತ್ತದೆ ಆದ್ದರಿಂದ ನಾವು ಅಂಶದಲ್ಲಿ ಮತ್ತು ಛೇದ ದಲ್ಲಿ ಅನ್ನು ಹೊಂದಿದ್ದೇವೆ ಹಾಗಾದರೆ ಇಲ್ಲಿ ಮಿತಿ ಏನು ಆದ್ದರಿಂದ ಇದು 0 ಭಾಗಿಸು 0 ಕೇಸ್ ಆಗಿದೆ ಆದ್ದರಿಂದ ನಾವು L ಹಾಸ್ಪಿಟಲ್ ನಿಯಮವನ್ನು ಬಳಸಬಹುದು ಆದ್ದರಿಂದ ಈ ಮಿತಿ ಸಮಾನವಾಗಿರುತ್ತದೆ ಆದ್ದರಿಂದ ತದನಂತರ 2 ಆದ್ದರಿಂದ ಇದು ಅಲ್ಲಿ ಒಂದು ಡಿಫರೆನ್ಸ್ಶೇಷನ್ ಆಗಿದೆ ಮತ್ತು ನಂತರ ಆಗುತ್ತದೆ ಆದ್ದರಿಂದ ಇದು 0 ಕ್ಕೆ ಹೋದಾಗ ನಮಗೆ ಆದ್ದರಿಂದ ಮತ್ತೆ ಈ ನಿರ್ದಿಷ್ಟ ಹಾದಿಯಲ್ಲಿ ಈ ಕಾರ್ಯದ ಮಿತಿಯಾಗಿದೆ ಈ ಮಾರ್ಗವು 0 ಕ್ಕೆ ಹೋಗುತ್ತಿದೆ ಇದು ಬಹಳ ವಿಶಿಷ್ಟವಾದ ಉದಾಹರಣೆಯೆಂದು ತೋರಿಸಲು ನಾವು ಬಹಳ ವಿಶೇಷವಾದ ಮಾರ್ಗವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಈ ಹಾದಿಯು ನಮಗೆ ಬೇರೆ ಮಿತಿಯನ್ನು ಪಡೆಯುತ್ತದೆ ಎಂಬುದನ್ನು ಅರಿತುಕೊಳ್ಳುವುದು ಕಷ್ಟ ಆದರೆ ಇದು ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ಸಾಬೀತುಪಡಿಸುತ್ತದೆ ಮತ್ತು ಆದ್ದರಿಂದ ಆ ಕಾರ್ಯವು ಕೊನೆಯ ಉದಾಹರಣೆ ಈ ಕಾರ್ಯದ ಮೂಲವನ್ನು ನಾವು ಇಲ್ಲಿ ಚರ್ಚಿಸುತ್ತೇವೆ ಆದ್ದರಿಂದ ಮತ್ತೆ ನಾವು ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುತ್ತೇವೆ ಅದು ಈ ಅನ್ನು ಸರಳಗೊಳಿಸುತ್ತದೆ ಮತ್ತು ನಮಗೆ ಕೊಡುತ್ತದೆ ಆದ್ದರಿಂದ ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವುದರಿಂದ ಅದು ಆಗುತ್ತದೆ ಮತ್ತು ಇಲ್ಲಿ ಈ ಪದದ ಕಾರಣ ಇದು ಮತ್ತು ಆಗಿರುತ್ತದೆ ಆದ್ದರಿಂದ ಈಗ ಇಲ್ಲಿ ನಾವು ಸ್ವಲ್ಪ ಬದಲಾವಣೆಗಳನ್ನು ಮಾಡಬಹುದು ಆದ್ದರಿಂದ ಇಲ್ಲಿ ನಾವು ಇಲ್ಲಿ ಕೇವಲ 4 ಒಂದು ಚದರ ಪದವನ್ನು ಮಾಡಬಹುದು ಅದು ಆದ್ದರಿಂದ ಬರುತ್ತದೆ ಮತ್ತು ನಂತರ ನಾವು ಅದನ್ನು ಕಳೆಯಬಹುದು ಆದ್ದರಿಂದ ಈ ಪದವು ಈ ಪದಕ್ಕೆ ಸಮಾನವಾಗಿರುತ್ತದೆ ಇಡೀ ಚದರ ಮೈನಸ್ ಏಕೆಂದರೆ ನಾವು ಈ ಚೌಕ ವನ್ನು ತೆರೆದಾಗ ನಮಗೆ ಸಿಗುತ್ತದೆ ಮತ್ತು ಇದು 2 ಪಟ್ಟು ಉತ್ಪನ್ನವನ್ನು ಈ ಮೂಲಕ ರದ್ದುಗೊಳಿಸುತ್ತದೆ ಆದ್ದರಿಂದ ನಾವು ಈ ಪದವನ್ನು ಪಡೆಯುತ್ತೇವೆ ಆದ್ದರಿಂದ ಆ sin ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಲ್ಲಿ 1 ಆಯಿತು ಮತ್ತು ನಂತರ ನಾವು 1 ಮೈನಸ್ ಈ ಪದವನ್ನು ಹೊಂದಿದ್ದೇವೆ ನಾವು ಮತ್ತೆ ಇಲ್ಲಿ ಅನ್ನು ಎಂದು ಬರೆಯಬಹುದು ಆದ್ದರಿಂದ ಈ ಚೌಕ ವು ಇಲ್ಲಿ ಕಾಣಿಸಿಕೊಳ್ಳುವ ಚೌಕ ದ ಕಾರಣ ಇದು ಚೌಕ ವಾಗಿದೆ ಮತ್ತು ನಾವು ಇದನ್ನು 4 ಮಾಡಬೇಕು ಆದ್ದರಿಂದ ನಾವು 2 ರಿಂದ ಗುಣಿಸಿ ಮತ್ತು ಭಾಗಿಸಿದ್ದೇವೆ ನಾವು ಈಗ ಈ ಪದವನ್ನು ಹೊಂದಿದ್ದೇವೆ ಆದ್ದರಿಂದ ಈ ಕಾರ್ಯದ ಈ ಮಿತಿ ಏನು ಎಂದು ನಾವು ನೋಡಬೇಕಾಗಿದೆ ಆದ್ದರಿಂದ ಮಿತಿ ಏನು ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈಗ ಗಮನಿಸಬೇಕು ಈ ಈ ಪದವು ಇಲ್ಲಿ ಮತ್ತು 1 ರ ನಡುವೆ ಇರುತ್ತದೆ ಆದ್ದರಿಂದ ಇದು 0 ಆಗಿದ್ದಾಗ ಇದು 1 ರಂತೆ ಮತ್ತು ನಂತರ ಇದು ಮತ್ತು 1 ಆಗಿದೆ ಆದ್ದರಿಂದ ಇದು ರಂತೆ ಆಗುತ್ತದೆ ಆದ್ದರಿಂದ ಇದು ರಿಂದ 1ರ ನಡುವೆ ಇರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಂತರ ನಾವು ನಂತರ ಮತ್ತು 1 ಮೈನಸ್ ಈ ಪದವನ್ನು ಅಲ್ಲಿ ನಾವು ಅಂದಾಜು ಮಾಡಬಹುದು ಆದ್ದರಿಂದ ಇದು ಧನಾತ್ಮಕ ಪದವಾಗಿದೆ ಇದು ಧನಾತ್ಮಕ ಪದವಾಗಿದೆ ಮತ್ತು ಇಲ್ಲಿಯೂ ಸಹ ಇದು ಅರ್ಧಕ್ಕಿಂತ ಹೆಚ್ಚಾಗಿದೆ ಆದ್ದರಿಂದ ಖಂಡಿತವಾಗಿಯೂ ಇದು 0 ಗಿಂತ ಹೆಚ್ಚಾಗಿದೆ ಮತ್ತು ಈಗ ಇದು ಯಾವಾಗಲೂ ಅರ್ಧಕ್ಕಿಂತ ದೊಡ್ಡದಾಗಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಈ ಅರ್ಧವನ್ನು ಸಹ ಬದಲಾಯಿಸಬಹುದು ಮತ್ತು ಈ ಪದಕ್ಕೆ ಮೇಲಿನ ಬೌಂಡ್ ಅನ್ನು ಪಡೆಯಬಹುದು ಆದ್ದರಿಂದ ಇದನ್ನು ಅರ್ಧದಷ್ಟು ಬದಲಿಸಿದರೆ ನಾವು ಈ ಹೊಂದುತ್ತೇವೆ ಆದ್ದರಿಂದ ಈ ಸಮಯದಲ್ಲಿ ಇಲ್ಲಿ 0 ಮತ್ತು ಈ ಪದದ ನಡುವೆ ಇರುತ್ತದೆ ಮತ್ತು ಈಗ ಇದಕ್ಕಾಗಿ ನಾವು ಈ ರ ಮಿತಿ ಇದನ್ನು ನಾವು ಗಮನಿಸುತ್ತೇವೆ ಇದಕ್ಕಾಗಿ ಮತ್ತೊಂದು ವೇರಿಯಬಲ್ ಇಲ್ಲಿಬಳಸಿದ್ದೇವೆ ಅದು ಹೋಗುತ್ತದೆ ಏಕೆಂದರೆ ನಾವು ಎಂದು ಬದಲಿಸುತ್ತಿದ್ದೇವೆ ಆದ್ದರಿಂದ ಇದ್ದರೆ ಆದ್ದರಿಂದ ಇಲ್ಲಿ ನಾವು ಹೊಂದಿದ್ದೇವೆ ತದನಂತರ ಈ ಆಗುತ್ತದೆ ನಾವು ಈಗ ಇದನ್ನು ಸುಲಭವಾಗಿ ನಿರ್ವಹಿಸಬಹುದು ಆದ್ದರಿಂದ ಇದು ಮತ್ತು ಆದ್ದರಿಂದ ಕೇಸ್ ತದನಂತರ ನಾವು ಈ ಮಿತಿಯನ್ನು 0 ಎಂದು ಪಡೆಯಲು L' ಹಾಸ್ಪಿಟಲ್ ನಿಯಮವನ್ನು ಬಳಸಬಹುದು ಆದ್ದರಿಂದ ಈ ಮಿತಿ 0 ಆದ್ದರಿಂದ ಇಲ್ಲಿಂದ ನಾವು ಮಿತಿಯನ್ನು ಎಂದು ಪಡೆಯಲು ಬಯಸುತ್ತೇವೆ ಇದು 0 ಮತ್ತು ಇಲ್ಲಿ ಯಾವುದೋ ನಡುವೆ ಇರುತ್ತದೆ ಅದು ಮತ್ತೆ ಆಗಿ 0 ಗೆ ಹೋಗುತ್ತದೆ ಆದ್ದರಿಂದ ಈ ಪ್ರಮೇಯ ಅಥವಾ ಸ್ಯಾಂಡ್ವಿಚ್ ಪ್ರಮೇಯದಿಂದ ನಾವು ಈಗ ಈ ಮಿತಿಯನ್ನು ಪಡೆಯಬಹುದು ಏಕೆಂದರೆ ಇದು 0 ಮತ್ತು ಇಲ್ಲಿ ಸೀಮಿತಗೊಳಿಸುವ ಸನ್ನಿವೇಶದಲ್ಲಿ ಇದು 0 ಕ್ಕೆ ಹೋಗುತ್ತದೆ ಆದ್ದರಿಂದ ಈ ಮಿತಿ 0 ಆಗಿರಬೇಕು ಆದ್ದರಿಂದ ಈ ಸಂದರ್ಭದಲ್ಲಿ ಈಗ ನಾವು ಇದನ್ನು ತೀರ್ಮಾನಿಸಬಹುದು ಆದ್ದರಿಂದ ನಾವು ನಿರಂತರತೆಯನ್ನು ಚರ್ಚಿಸಿದ್ದೇವೆ ಫಂಕ್ಷನ್ ಯ ಸೀಮಿತಗೊಳಿಸುವ ಮೌಲ್ಯಗಳು ಆ ಕಾರ್ಯ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ನಂತರ ನಾವು ಕಾರ್ಯ ನಿರಂತರವಾಗಿದೆ ಎಂದು ಕರೆದಿದ್ದೇವೆ ಮತ್ತು ಸ್ವಾಭಾವಿಕವಾಗಿ ಕಾರ್ಯವನ್ನು ಈ ಹಂತದಲ್ಲಿ ವ್ಯಾಖ್ಯಾನಿಸಬೇಕು ನಂತರ ಮಾತ್ರ ನಾವು ನಿರಂತರತೆಯ ಬಗ್ಗೆ ಮಾತನಾಡಬಹುದು ಮತ್ತು ಧ್ರುವೀಯ ನಿರ್ದೇಶಾಂಕಕ್ಕೆ ಬದಲಾಯಿಸುವಾಗ ನಾವು ಬಹಳ ಜಾಗರೂಕರಾಗಿರಬೇಕು ಎಂದು ನಾವು ಗಮನಿಸಿದ್ದೇವೆ ಏಕೆಂದರೆ ಅದು ನಿಮಿಷಗಳಲ್ಲಿ ಕೆಲವು ತಪ್ಪು ಮಿತಿಗೆ ದಾರಿ ತಪ್ಪಿಸಬಹುದು ಆದ್ದರಿಂದ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು